ಹಲೋ ಹಾಯ್ ಮೃದು ಕೌಶಲ್ಯ ಮತ್ತು ವ್ಯಕ್ತಿತ್ವ ವನ್ನು ಹೆಚ್ಚಿಸುವ ಕುರಿತ ನನ್ನ ಕೋರ್ಸ್ ಗೆ ಮತ್ತೆ ಸ್ವಾಗತ ನಾನು ಐಐಟಿ ಕಾನ್ಪುರದ ಮಾನವಿಕ ಮತ್ತು ಸಮಾಜ ವಿಜ್ಞಾನ ವಿಭಾಗದ ಪ್ರಾಧ್ಯಾಪಕ ರವಿಚಂದ್ರನ್ ನಾವು ಈ ಕೋರ್ಸ್ ಅನ್ನು NPTEL MOOC ನ ಸ್ವರೂಪದ ಮೂಲಕ ನಿಮಗೆ ನೀಡುತ್ತಿದ್ದೇವೆ ಇದು ಮೊದಲ ವಾರ ಮತ್ತು ನಾಲ್ಕನೇ ಕಟಕ ಮತ್ತು ನಾಲ್ಕನೇ ಪಾಠ ಕಾನ್ಸೆಪ್ಟ್ ಗೆ ಸಂಬಂಧಿಸಿದಂತೆ ಇದು ಮನೋಧರ್ಮದ ಎರಡನೇ ವಿಷಯವಾಗಿದೆ ಮತ್ತು ಈ ಪಾಠದಲ್ಲಿ ನಾವು ಕಲಿಕೆಯ ಮನಸ್ಥಿತಿಗಳನ್ನು ಕೇಂದ್ರೀಕರಿಸುತ್ತೇವೆ ಹಿಂದಿನ ಲೆಕ್ಚರ್ ನಲ್ಲಿ ಏನು ಮಾಡಿದ್ದೇವೆ ಎಂದು ನಿಮಗೆ ನೆನಪಿದ್ದರೆ ಅಲ್ಲಿ ನಾನು ಏನು ಹೇಳಿದ್ದೆ ಎಂದು ಬೇಗನೆ ಮರುಹೊಂದಿಸಲು ಪ್ರಯತ್ನಿಸುತ್ತೇನೆ ಹಿಂದಿನದರಲ್ಲಿ ನಾನು ಮನಃಸ್ಥಿತಿಯ ವಿವಿಧ ಪ್ರಕಾರಗಳು ಮತ್ತು ವ್ಯಾಖ್ಯಾನಗಳನ್ನು ಚರ್ಚಿಸಿದೆ ಮೂಲಭೂತವಾಗಿ ಮನೋಧರ್ಮವು ಒಬ್ಬರ ಮೂಲನಂಬಿಕೆ ಮಾನಸಿಕ ವರ್ತನೆ ಸಂದರ್ಭಗಳನ್ನು ಅರ್ಥೈಸುವ ಮತ್ತು ಪ್ರತಿಕ್ರಯಿಸುವ ಅಭ್ಯಾಸದ ಮಾರ್ಗವಾಗಿದೆ ಎಂಬ ವ್ಯಾಖ್ಯಾನವನ್ನು ಕೇಂದ್ರೀಕರಿಸಲು ಪ್ರಯತ್ನಿಸಿದೆ ಬಹುತೇಕ ಸಂದರ್ಭಗಳಲ್ಲಿ ನಮ್ಮ ಮನೋಧರ್ಮವು ನಾವು ಯಾವ ರೀತಿಯ ಅಭಿಪ್ರಾಯಗಳನ್ನು ನೀಡುತ್ತೇವೆ ವಸ್ತುಗಳನ್ನು ಆಯ್ಕೆ ಮಾಡುವ ನಮ್ಮ ನಿರ್ಧಾರಗಳು ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬುದು ನಿಜವಾಗಿ ನಮಗೆ ತಿಳಿದಿರುವುದಿಲ್ಲ ಆದರೂ ನಮಗೆ ಗೊತ್ತಿಲ್ಲದೆ ಅದು ನಾವು ಅಭ್ಯಾಸದ ಮೂಲಕ ಅಭಿವೃದ್ಧಿಪಡಿಸಿಕೊಂಡ ವಿಷಯ ನಾವು ನಮ್ಮ ಅನುಭವದ ಮೂಲಕ ಅದನ್ನು ಅಭಿವೃದ್ಧಿಪಡಿಸಿದ್ದೇವೆ ನಂತರ ಈ ಮನೋಧರ್ಮದ ಮೇಲೆ ಕೇಂದ್ರೀಕರಿಸಿ ವಿಶೇಷವಾಗಿ ನಾವು ವಿವಿಧ ರೀತಿಯ ಮನೋಸ್ಥಿತಿಯ ಬಗ್ಗೆ ಮಾತನಾಡಿದ್ದೇವೆ ಇದರಿಂದ ನಮ್ಮ ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಲು ಸಹಾಯ ಆಗುತ್ತದೆ ಮತ್ತು ಮೃದು ಕೌಶಲ್ಯಗಳಂತಹ ಕೌಶಲ್ಯಗಳನ್ನು ಇದು ನಮ್ಮೊಳಗಿನ ವರ್ತನೆಯ ದೃಷ್ಟಿಯಿಂದ ಉದಾಹರಿಸಲು ಪ್ರಯತ್ನಿಸಿದೆ ಈಗ ಮನಸ್ಥಿತಿಗೆ ಹಿಂತಿರುಗಿ ವಿಭಿನ್ನ ಮನಸ್ಥಿತಿಯ ಕಾರಣದಿಂದಾಗಿ ಪರಿಸ್ಥಿತಿಯನ್ನು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸಬಹುದು ನಾನು ಮಳೆಯ ಉದಾಹರಣೆಯನ್ನು ನಿಮಗೆ ನೀಡಿದೆ ಯಾವುದೋ ಸ್ಥಳದಲ್ಲಿ ಬೀಳುತ್ತಿರುವ ಮಳೆಯಿಂದಾಗಿ ಯಾರೋ ಒಬ್ಬ ವ್ಯಕ್ತಿಗೆ ಒಂದು ಪದ್ಯವನ್ನು ಬರೆಯಲು ಪ್ರೇರೆಪಿಸಬಹುದು ಆದರೆ ಇನ್ನೊಬ್ಬ ವ್ಯಕ್ತಿ ಅದರಿಂದ ಖಿನ್ನತೆಗೆ ಒಳಗಾಗಬಹುದು ಮತ್ತು ಅದೇ ಯೋಚನೆಯಲ್ಲಿ ಅವನು ಆತ್ಮಹತ್ಯೆ ಮಾಡಿಕೊಳ್ಳುವ ಬಗ್ಗೆ ಯೋಚಿಸಬಹುದು ಹಾಗಾಗಿ ನಮ್ಮ ಮೂಡ್ ಎಂಬುದು ನಮ್ಮ ಮನಸ್ಥಿತಿ ನಿರ್ಧರಿಸುವ ಮತ್ತೊಂದು ವಿಷಯವಾಗಿದೆ ಹಾಗಾಗಿ ನಾವು ಪ್ರೀತಿ ನಮಗೆ ಬೆಳವಣಿಗೆಯ ಮನಸ್ಥಿತಿ ಇದೆಯೋ ಅಥವಾ ಸ್ಥಿರ ಮನಸ್ಥಿತಿ ಇದೆಯೋ ಎಂದು ಹೇಳುತ್ತದೆ ಹಾಗಾಗಿ ಸ್ಥಿರ ಮನಸ್ಥಿತಿ ಹೊಂದಿರುವವರು ವೈಫಲ್ಯವನ್ನು ಎದುರಿಸಬೇಕಾದ ಸಂದರ್ಭ ಬಂದಾಗ ಅವರು ತಮಗೆ ಪ್ರತಿಭೆಯ ಕೊರತೆ ಇದೆ ಎಂದು ನಂಬಿರುತ್ತಾರೆ ಅದು ಹಾಗೆಯೇ ಆಗುತ್ತದೆ ಮತ್ತು ಅದರಿಂದ ಅವರು ಆ ಸಂದರ್ಭದಲ್ಲಿ ವಿಫಲರಾಗಿರುತ್ತಾರೆ ಹಾಗಾಗಿ ವ್ಯಕ್ತಿತ್ವದ ಲಕ್ಷಣಗಳು ಮತ್ತು ಕೌಶಲ್ಯಗಳನ್ನು ಹೆಚ್ಚಿಸಲು ಬೆಳವಣಿಗೆಯ ಮನಸ್ಥಿತಿಯನ್ನು ಪೋಷಿಸುವುದು ಬಹಳ ಮುಖ್ಯ ಅದಾಗಿಯೂ ಮಾನಸಿಕ ಜಡತ್ವ ಮತ್ತು ಬೌದ್ಧಿಕ ಪಳೆಯುಳಿಕೆಗೆ ಕಾರಣವಾಗುವುದರಿಂದ ಸ್ಥಿರ ಮನಸ್ಥಿತಿಯನ್ನು ಹೊಂದುವುದು ಹಾನಿಕಾರಕ ಇದರ ಅರ್ಥವೇನು ಒಂದು ವೇಳೆ ನಿಮ್ಮ ಮನಸ್ಸು ದೀರ್ಘಕ ಕಾಲಿಕವಾಗಿ ಅದೇ ರೀತಿ ಯೋಚಿಸು ಯೋಚಿಸುತ್ತಿದ್ದರೆ ಒಂದು ರೀತಿಯ ವಿನ್ಯಾಸ ಉಂಟಾಗಿ ಜಡತ್ವ ಬೆಳೆಯುತ್ತದೆ ನೀವು ಅದೇ ರೀತಿ ಯೋಚಿಸುತ್ತಲೇ ಇರುತ್ತೀರಿ ಒಂದು ಸಂದರ್ಭಕ್ಕೆ ಅದೇ ನಡವಳಿಕೆಯನ್ನು ಮತ್ತೆ ಮತ್ತೆ ಪುನರಾವರ್ತಿಸುತ್ತೀರಿ ಹಾಗೂ ಆಗಾಗ ಪುನರಾವರ್ತಿಸುವ ಅದೇ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ನೀವು ವಿಭಿನ್ನ ರೀತಿಯಲ್ಲಿ ಪ್ರತಿಕ್ರಿಯಿಸುವ ಬಗ್ಗೆ ಯೋಚಿಸುವುದಿಲ್ಲ ಆ ರೀತಿಯ ಸ್ಥಿರ ಮನಸ್ಥಿತಿ ಇಟ್ಟುಕೊಳ್ಳುವುದು ಹಾನಿಕಾರಕ ವಿಶೇಷವಾಗಿ ನೀವು ವ್ಯಕ್ತಿತ್ವವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಆಸಕ್ತಿ ಹೊಂದಿದ್ದರೆ ಹಾನಿ ಹೆಚ್ಚಾಗಿರುತ್ತದೆ ಸ್ಥಿರ ಮನಸ್ಥಿತಿಯನ್ನು ಹೊಂದಿರುವ ಜನರೊಂದಿಗೆ ಹೋಲಿಸಿದರೆ ಬೆಳವಣಿಗೆಯ ಮನಸ್ಥಿತಿಯ ಜನರ ವ್ಯತಿರಿಕ್ತವಾದ ವಿಶಿಷ್ಟ ಗುಣಲಕ್ಷಣಗಳ ಬಗ್ಗೆ ನಾವು ಹಿಂದಿನ ಪಾಠದಲ್ಲಿ ಚರ್ಚಿಸಿದ್ದೇವೆ ಹಿಂದೆ ನಾವು ಚರ್ಚಿಸಿರುವ ಕೆಲವು ಗುಣಲಕ್ಷಣಗಳಲ್ಲಿ ಸವಾಲುಗಳನ್ನು ಸ್ವಾಗತಿಸುವ ಸಾಮರ್ಥ್ಯವೂ ಒಂದು ಅಂದರೆ ಬೆಳವಣಿಗೆಯ ಮನಸ್ಥಿತಿ ಹೊಂದಿರುವ ಜನರು ಸವಾಲುಗಳನ್ನು ಸ್ವಾಗತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಅವರು ಬದಲಾವಣೆಗಳನ್ನು ಸ್ವೀಕರಿಸುತ್ತಾರೆ ಅವರು ಅತ್ಯಂತ ಹತಾಶ ಪರಿಸ್ಥಿತಿಯಲ್ಲಿಯೂ ಸಹ ಅವಕಾಶಗಳನ್ನು ಹುಡುಕುತ್ತಾರೆ ಹಾಗೂ ಅವರು ಯಾವಾಗಲೂ ಆಲೋಚನೆಯಲ್ಲಿ ಆಶಾವಾದಿಗಳಾಗಿರುತ್ತಾರೆ ಯಾವುದೇ ಹಿನ್ನಡೆ ಅವರನ್ನು ಕುಗ್ಗಿಸುವುದಿಲ್ಲ ಅವರು ವೈಫಲ್ಯದಿಂದ ಕಲಿಯಲು ಸಿದ್ಧರಿರುತ್ತಾರೆ ಹಾಗೂ ವಾಸ್ತವವಾಗಿ ಅವರು ವೈಫಲ್ಯದಿಂದ ಬಹಳ ಕಲಿಯುತ್ತಾರೆ ಮತ್ತು ಸ್ಥಿರ ಮನಸ್ಥಿತಿಯ ಜನರಂತೆ ಟೀಕೆಗಳಿಗೆ ನಕಾರಾತ್ಮಕ ಪ್ರತಿಕ್ರಿಯೆ ನೀಡುವ ಬದಲು ಸಮಂಜಸವಾಗಿ ಮರು ಉತ್ತರ ನೀಡುತ್ತಾರೆ ಅಲ್ಲದೆ ಅವರು ಯಾವಾಗಲೂ ಹೊಸ ವಿಷಯಗಳನ್ನು ಅನ್ವೇಷಿ ಸುತ್ತಿರುತ್ತಾರೆ ಏಕೆಂದರೆ ಕಲಿಕೆಯ ಬಗೆಗಿನ ಅವರ ವರ್ತನೆ ಜೀವನಪೂರ್ತಿ ಸಾಗುತ್ತದೆ ಅವರು ತಮ್ಮ ಕಲಿಕೆಯನ್ನು ಪ್ರೌಢಶಾಲೆ ಅಥವಾ ಕಾಲೇಜು ಅಥವಾ ವಿಶ್ವವಿದ್ಯಾಲಯದ ಶಿಕ್ಷಣದೊಂದಿಗೆ ನಿಲ್ಲಿಸುವುದಿಲ್ಲ ಕಲಿಕೆ ಎಂಬುದು ಅವರು ತಮ್ಮ ಜೀವನದ ಕೊನೆಯವರೆಗೂ ಮುಂದುವರಿಸುವ ವಿಷಯ ಈ ಮನೋಭಾವದಿಂದಾಗಿ ಒಬ್ಬ ವ್ಯಕ್ತಿಯು ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುವಾಗ ಅದು ಏನೆಂದು ನಾವು ಅರಿತು ಅರ್ಥಮಾಡಿಕೊಳ್ಳಬೇಕು ನಾವು ಯೋಚಿಸುವ ರೀತಿ ನಾವು ಏನನ್ನಾದರೂ ಕಲಿಯುವ ರೀತಿ ಯಾವುದರಿಂದ ನಿರ್ಧರಿತವಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳುವುದನ್ನು ನಾನು ಕಲಿಕಾ ಮನಸ್ಥಿತಿಯನ್ನು ಹೊಂದುವುದು ಎಂದು ಗುರುತಿಸುವೆ ಈ ರೀತಿ ಯೋಚಿಸಿ ಈ ಪ್ರಶ್ನೆಯನ್ನು ಕೇಳಿ ಏಕೆ ಕೆಲವು ವಿದ್ಯಾರ್ಥಿಗಳು ಗಣಿತಕ್ಕೆ ಆದ್ಯತೆ ನೀಡುತ್ತಾರೆ ಮತ್ತು ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಅದು ಅಲರ್ಜಿ ಆಗಿದೆ ಇತರೆ ಹಲವು ವಿಷಯಗಳಲ್ಲಿ ಇದನ್ನೇ ಹೇಳಬಹುದು ಕೆಲವು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಸೈನ್ಸ್ ಕೇಕ್ ತಿಂದಂತೆ ಮತ್ತೆ ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಲರ್ಜಿಯನ್ನು ಉಂಟು ಮಾಡುತ್ತಿದೆ ಟೆಕ್ನೋ ಫೋಬಿಯ ಇದೆ ಕಂಪ್ಯೂಟರನ್ನು ಮುಟ್ಟಲೂ ಸಹ ಭಯವಿದೆ ಈಗ ಇದು ಏಕೆ ಹೀಗೆ ಇದನ್ನೇ ನಾವು ಲಲಿತ ಕಲೆಗಳ ಬಗ್ಗೆಯೂ ಸಹ ಹೇಳಬಹುದು ಕೆಲವು ವಿದ್ಯಾರ್ಥಿಗಳಿಗೆ ಚಿತ್ರವನ್ನು ಬಿಡಿಸುವುದು ಏನನ್ನಾದರೂ ಪೈಂಟ್ ಮಾಡುವುದು ಸ್ವಾಭಾವಿಕವಾಗಿ ಬರುತ್ತದೆ ಜೊತೆಗೆ ಕೆಲವು ರೀತಿಯ ವೈಜ್ಞಾನಿಕ ಪ್ರಮೇಯಗಳು ಮತ್ತು ಲೆಕ್ಕಗಳನ್ನು ಮಾಡುವುದು ಸಹ ಎಷ್ಟರಮಟ್ಟಿಗೆ ಎಂದರೆ ಭಾಷೆಯನ್ನು ಕಲಿಯುವ ವಿಷಯದಲ್ಲಿ ನಾವು ಇದೇ ಮಾತನ್ನು ಹೇಳಬಹುದು ಕೆಲವರಿಗೆ ಭಾಷೆಯನ್ನು ಕಲಿಯುವುದು ತುಂಬಾ ಸುಲಭವಾಗಿರುತ್ತದೆ ಕೆಲವರಿಗೆ ಅದು ತುಂಬಾ ಕಷ್ಟ ಇದು ಏಕೆ ಹೀಗೆ ಇರಬಹುದು ಎಂದು ಯೋಚಿಸಿ ನೀವು ಮತ್ತೊಮ್ಮೆ ಆಳವಾಗಿ ವಿಶ್ಲೇಷಿಸಿದರೆ ಅದು ಒಬ್ಬರು ಕಲಿಕೆಯ ಮನಸ್ಥಿತಿಯನ್ನು ಬೆಳೆಸಿಕೊಂಡಿರುವುದೇ ಮೂಲ ಕಾರಣ ಇದರ ಅರ್ಥ ಒಬ್ಬರ IQ ಅನ್ನು ಹೊರತುಪಡಿಸಿ ಅಂದರೆ ಒಬ್ಬರ ಇಂಟಲಿಜೆಂಟ್ ಕೋಷಂಟ್ ಅನ್ನು ಹೊರತುಪಡಿಸಿ ಇದರ ಮೂಲಕ ಒಬ್ಬ ವ್ಯಕ್ತಿ ಜ್ಞಾನ ಕೌಶಲ್ಯ ತಂತ್ರಗಳು ಮತ್ತು ಇತರೆ ವಿಧಾನಗಳನ್ನು ಇತರರಿಗಿಂತ ಹೆಚ್ಚು ಪರಿಣಾಮಕಾರಿಯಾಗಿ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಒಮ್ಮೆ ಸ್ಮಾರ್ಟ್ ನೆಸ್ ಅನ್ನು ಈ ಮಟ್ಟದಿಂದ ನಿರ್ಧರಿಸಿದರೆ ಆ ವ್ಯಕ್ತಿಯು ಒಂದು ಕಾರ್ಯವನ್ನು ಇತರರಿಗಿಂತ ವೇಗ ನಿಖರತೆ ದಕ್ಷತೆಯಿಂದ ನಿರ್ವಹಿಸಲು ಸಾಧ್ಯವಾಗುತ್ತದೆ ಈ IQ ಅನ್ನು ಹೊರತುಪಡಿಸಿ ಒಬ್ಬ ವ್ಯಕ್ತಿಯು ತನ್ನ ಬಗೆಗೆ ತನಗೆ ಇರುವ ಕಲಿಕಾರ್ಥಿ ಎಂಬ ಗ್ರಹಿಕೆ ಒಬ್ಬ ವ್ಯಕ್ತಿ ಒಂದು ವಿಷಯವನ್ನು ಕಲಿಯುವ ವಿಧಾನವನ್ನು ನಿರ್ಧರಿಸುತ್ತದೆ ಇದರ ಅರ್ಥ ಒಬ್ಬರ ಮೂಲಭೂತ ಕೌಶಲ್ಯಗಳ ಸೆಟ್ ಅನ್ನು ಹೊರತುಪಡಿಸಿ ಒಬ್ಬರ ಬುದ್ಧಿವಂತಿಕೆ ಮೆದುಳಿನ ಮಾಹಿತಿ ಪಡೆದುಕೊಳ್ಳುವ ಮಟ್ಟ ಇವುಗಳಲ್ಲದೆ ವ್ಯಕ್ತಿಯ ನಂಬಿಕೆ ಅಥವಾ ಅರ್ಥಮಾಡಿಕೊಳ್ಳುವ ವಿಧಾನವು ವ್ಯಕ್ತಿಯು ವಿಷಯದ ಜ್ಞಾನವನ್ನು ಹೇಗೆ ಸ್ವಾಧೀನಪಡಿಸಿಕೊಳ್ಳುತ್ತಾನೆ ಎಂಬುದನ್ನು ಅರ್ಥೈಸಿಕೊಳ್ಳುತ್ತದೆ ಹಾಗಾಗಿ ಇದು ನಿಜವಾಗಿಯೂ ಆ ವಿಷಯದ ಬಗೆಗೆ ವ್ಯಕ್ತಿಗೆ ಇರುವ ಕಾರ್ಯಕ್ಷಮತೆಯನ್ನು ನಿರ್ಧರಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಒಬ್ಬನು ಕಲಿಕೆಯ ಬಗೆಗೆ ಹೊಂದಿರುವ ಮನಸ್ಥಿತಿ ಅವನ ಒಟ್ಟಾರೆ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಯಾರಾದರೂ ತಮ್ಮ ಕಲಿಕೆಯ ಉದ್ದೇಶಗಳತ್ತ ಸಾಗುತ್ತಿದ್ದ್ದಾರೆಯೇ ಎಂಬುದು ಅರ್ಥಾತ್ ನೀವು ಒಂದು ವಿಷಯವನ್ನು ಇಷ್ಟಪಡುತ್ತೀರೋ ಇಲ್ಲವೋ ನೀವು ಆ ವಿಷಯದಲ್ಲಿ ಉನ್ನತ ಮಟ್ಟದ ಶ್ರೇಣಿಗಳೊಂದಿಗೆ ತೇರ್ಗಡೆ ಹೊಂದುವಿರೋ ಇಲ್ಲವೋ ಎಂಬುದು ನಿಮ್ಮ IQ ಮೇಲೆ ನಿಂತಿಲ್ಲ ಬದಲಾಗಿ ನೀವು ವಿಷಯವನ್ನು ಕಲಿಯಲು ಸಮರ್ಥರಾಗಿರುವ ಕುರಿತ ನಿಮ್ಮ ನಂಬಿಕೆಯ ಮೇಲೆ ನಿಂತಿರುತ್ತದೆ ಅದು ನಿಜವಾಗಿಯೂ ನಿಮ್ಮ ಸಾಮರ್ಥ್ಯದ ಬಗ್ಗೆ ಅಲ್ಲ ಅದು ಹೆಚ್ಚಾಗಿ ನಿಮ್ಮ ನಂಬಿಕೆ ಮತ್ತು ವರ್ತನೆ ದೃಷ್ಟಿಕೋನ ಹಾಗೂ ನಿಮ್ಮ ಬಗ್ಗೆ ನೀವು ಹೊಂದಿರುವ ತಿಳುವಳಿಕೆಯ ಬಗ್ಗೆ Carol dweck ಅವರ ಮೈಂಡ್ ಸೆಟ್ ಪುಸ್ತಕದಲ್ಲಿ ಚರ್ಚಿಸಲಾದ ಕೆಲವು ವಿಚಾರಗಳನ್ನು ಹಿಂತಿರುಗಿ ನೋಡೋಣ ಈ ಪುಸ್ತಕದಿಂದ ಒಂದು ಪ್ರಮುಖ ಅವಳು ಅವಲೋಕನವೆಂದರೆ ನಾವು ನಮ್ಮ ಕಲಿಕೆಯ ಮನಸ್ಥಿತಿಯನ್ನು ನಮ್ಮ ಪ್ರಾಥಮಿಕ ಅಥವಾ ಮಾಧ್ಯಮಿಕ ಶಾಲಾ ಹಂತದಿಂದಲೇ ಅಭಿವೃದ್ಧಿಪಡಿಸಿ ಕೊಂಡಿದ್ದೇವೆ ಎಂದು ಲೇಖಕರು ಹೇಳುತ್ತಾರೆ ನಾವು ಹಿಂದುಳಿದರೆ ಅದು ನಂತರದ ಹಂತಗಳಲ್ಲಿ ಬೆಳವಣಿಗೆ ಹೊಂದುವುದಿಲ್ಲ ಆದರೆ ನಮ್ಮ ಶಾಲೆಯ ಪ್ರಾರಂಭದ ದಿನಗಳಿಂದಲೂ ಸಹ ಕೆಲವು ವಿಷಯಗಳನ್ನು ಕಲಿಯುವ ಕಡೆಗೆ ಒಂದು ಮನಸ್ಥಿತಿ ಆದ್ಯತೆಗಳು ಇಷ್ಟಪಡುವಿಕೆ ಹಾಗೂ ಇಷ್ಟಪಡದಿರುವುದು ಇರುತ್ತದೆ ಹಾಗಾಗಿ ಎಲ್ಲವೂ ಆ ಹಂತದಲ್ಲಿಯೇ ಅಭಿವೃದ್ಧಿ ಆಗಿರುತ್ತದೆ ಆದರೆ ಇನ್ನೊಂದು ಕುತೂಹಲಕಾರಿ ಅಂಶವೆಂದರೆ ನಾವು ನಮ್ಮ ಮನಸ್ಸನ್ನು ನಿಯಮಗಳಿಗೆ ಬದ್ಧವಾಗಿಸಲು ಪ್ರಯತ್ನಿಸಿದರೂ ನಮ್ಮ ಆದ್ಯತೆಗಳಿಗೆ ಸಂಬಂಧಿಸಿದಂತೆ ಒಂದು ರೀತಿಯ ಮನಸ್ಥಿತಿಯನ್ನು ಸೃಷ್ಟಿಸಿರುತ್ತೇವೆ ಮಾನವನ ಬುದ್ಧಿಮತ್ತೆ ವಾಸ್ತವವಾಗಿ ಈ ರೀತಿಯ ಆದ್ಯತೆಗಳಿಗೆ ಬದ್ಧವಾಗಿಲ್ಲ ಮಾನವನ ಬುದ್ಧಿವಂತಿಕೆಯು ಹೆಚ್ಚು ಹೊಂದಿಕೊಳ್ಳಬಲ್ಲದು ಅದು ಮೆತುವಾದುದು ಅದನ್ನು ಬದಲಿಸಬಹುದು ಅದಕ್ಕೆ ರೂಪ ನೀಡಬಹುದು ವಿಶೇಷವಾಗಿ ಹೊಸ ಸವಾಲುಗಳನ್ನು ಎದುರಿಸಿದಾಗ ಅದು ಸುಲಭವಾಗಿ ಹೊಂದಿಕೊಳ್ಳಬಲ್ಲದು ಅದು ಬದಲಾಗಬಲ್ಲದು ನಾವು ಬೆಳೆಸಿಕೊಂಡಿರಬಹುದಾದ ಸ್ಥಿರ ಮನಸ್ಥಿತಿಯಂತಲ್ಲದೆ ಅಂದರೆ ನಮಗೆ ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದಕ್ಕೆ ತದ್ವಿರುದ್ಧವಾಗಿ ಮಾನವನ ಬುದ್ಧಿವಂತಿಕೆಯನ್ನು ಅದರ ಹೊಂದಾಣಿಕೆಯ ಸ್ವಭಾವದ ದೆಸೆಯಿಂದ ಅಭಿವೃದ್ಧಿಪಡಿಸಬಹುದು Carol dweck ಅವರು ಗಮನಿಸಿದಂತೆ ಸ್ಥಿರ ಮನಸ್ಥಿತಿ ಹೊಂದಿರುವ ವ್ಯಕ್ತಿ ಸ್ವತಹ ಬುದ್ಧಿವಂತಿಕೆಯು ಒಂದು ಸ್ಥಿರ ಲಕ್ಷಣವೆಂದು ನಂಬುತ್ತಾನೆ ಆದರೆ ವಾಸ್ತವದಲ್ಲಿ ಬುದ್ಧಿವಂತಿಕೆಯು ಸ್ಥಿರ ಲಕ್ಷಣವಲ್ಲ ಅದಾಗಿಯೂ ಸ್ಥಿರ ಮನಸ್ಥಿತಿ ಹೊಂದಿರುವ ವ್ಯಕ್ತಿ ಬುದ್ಧಿವಂತಿಕೆಯನ್ನು ಅಭಿವೃದ್ಧಿ ಪಡಿಸಲು ಸಾಧ್ಯವಿಲ್ಲ ಅದನ್ನು ಹೆಚ್ಚಿಸಲು ಸಾಧ್ಯವಿಲ್ಲ ಎಂದು ನಂಬುತ್ತಾನೆ "ಮೆದುಳೇ ಸ್ವತಹ ಸೀಮಿತವಾದದ್ದು ಮೆದುಳು ಬೆಳೆಯಲು ಸಾಧ್ಯವಿಲ್ಲ" ಇದೆ ಸ್ಥಿರ ಮನಸ್ಸಿನ ವ್ಯಕ್ತಿಯ ಚಿಂತನೆ ಆದರೆ ಬೆಳವಣಿಗೆಯ ಮನಸ್ಥಿತಿಯೊಂದಿಗೆ ಒಬ್ಬ ವ್ಯಕ್ತಿಯು ಯಾವುದೇ ಪರಿಚಯವಿಲ್ಲದ ಕ್ಷೇತ್ರದಿಂದ ಅನ್ವೇಷಿಸಲು ಕ್ಷೇತ್ರ ಅಪರಿಚಿತ ಕ್ಷೇತ್ರ ಸ್ವಲ್ಪ ತಿಳಿದ ಅಥವಾ ಸಂಪೂರ್ಣವಾಗಿ ಹೊಸದಾದ ವಿಷಯಗಳಿಂದ ಕಲಿಯಬಹುದು ಆಗಲು ಬೆಳವಣಿಗೆಯ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯು ಅದರಿಂದ ಕಲಿಯಬಹುದು ಮತ್ತು ಲಾಭ ಪಡೆದುಕೊಳ್ಳಬಹುದು ಏಕೆಂದರೆ ಬೆಳವಣಿಗೆಯ ಮನಸ್ಥಿತಿಯ ಜನರು ಬುದ್ಧಿವಂತಿಕೆಯ ಬೆಳವಣಿಗೆಯನ್ನು ನಂಬುತ್ತಾರೆ ಬೆಳೆಸಿಕೊಳ್ಳಬಹುದು ಎಂದು ಅವರು ನಂಬಿರುತ್ತಾರೆ ವಿಶೇಷವಾಗಿ ಹೊಸ ಮಾಹಿತಿಯನ್ನು ಸೇರಿಸಿದಾಗ ಹಾಗೂ ಇತ್ತೀಚಿನ ಕೌಶಲ್ಯಗಳನ್ನು ಸೇರಿಸಿದಾಗ ಅದು ಹೆಚ್ಚು ಲಭ್ಯವಿರುವ ಅತ್ಯಾಧುನಿಕ ಕೌಶಲ್ಯ ಸೆಟ್ ಗಳನ್ನು ಪಡೆಯಲು ಅವರು ಸಿದ್ಧರಿರುತ್ತಾರೆ ಹೊಸ ಜ್ಞಾನವನ್ನು ಬೆಳೆಸಿಕೊಳ್ಳಲು ಅವರು ತಮಗೆ ತಾವು ಹಾಕಿಕೊಳ್ಳಲು ಸಿದ್ಧರಿರುತ್ತಾರೆ ತರುವಾಯ ಅವರು ತಮ್ಮ ಜ್ಞಾನದ ಕ್ಷೇತ್ರವನ್ನು ಮೆದುಳಿನ ಅರ್ಜನೆಯ ಸಾಮರ್ಥ್ಯವನ್ನೇ ಹೆಚ್ಚಿಸಿಕೊಳ್ಳುವ ಮೂಲಕ ವಿಸ್ತರಿಸಬಹುದು ಎಂದು ನಂಬಿರುತ್ತಾರೆ ನಮ್ಮೊಳಗಿನಿಂದ ನಾವು ಅಷ್ಟು "ಸ್ಮಾರ್ಟ್" ಅಲ್ಲ ಎಂಬುದು ಕೇಳಿಸಿದಾಗ ಓ ಆ ವ್ಯಕ್ತಿ ನನಗಿಂತ "ಸ್ಮಾರ್ಟ್" ಅವನಿಗೆ ನನಗಿಂತ ಉತ್ತಮವಾದ DNA ಇದೆ ಅವನು ಪ್ರತಿಭಾವಂತನೇ ಇರಬೇಕು ಅವಳು ಸ್ವಾಭಾವಿಕವಾಗಿ ತುಂಬಾ ಪ್ರತಿಭಾವಂತಳು ಆದರೆ ನಾನು ಅಷ್ಟು ಸ್ಮಾರ್ಟ್ ಅಲ್ಲ ನಾನು ಅಷ್ಟು ಪ್ರತಿಭಾವಂತನಲ್ಲ " ಇಂತಹ ರೀತಿಯ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಓಡಿದಾಗ ಆ ನಿರ್ದಿಷ್ಟ ವಿಷಯವನ್ನು ಕಲಿಯಲು ಅಥವಾ ಆ ಕ್ಷೇತ್ರವನ್ನು ಪ್ರವೇಶಿಸಲು ಅಥವಾ ಅದರ ಬಗ್ಗೆ ಏನನ್ನಾದರೂ ತಿಳಿದುಕೊಳ್ಳಲು ನನಗೆ ಅಂತಹ ಪ್ರತಿಭಾ ಕೌಶಲ್ಯ ಇಲ್ಲ ಎಂದು ಅನಿಸಿಬಿಡುತ್ತದೆ ನಾವು ಸ್ಥಿರ ಕಲಿಕೆಯ ಮನಸ್ಥಿತಿಯಲ್ಲಿದ್ದೇವೆ ಎಂದು ನಾವು ಅರ್ಥ ಮಾಡಿಕೊಳ್ಳಬೇಕು ಒಂದು ಕ್ಷಣ ಏನಾದರೂ ನಮ್ಮ ಮನಸ್ಸಿನಲ್ಲಿ " ಇಲ್ಲ ನೀನು ಇದನ್ನು ಮಾಡಲು ಸಾಧ್ಯವಿಲ್ಲ ಇದನ್ನು ಕಲಿಯಲು ನೀನು ಚಾಣಾಕ್ಷ ನಲ್ಲ " ಎಂಬುದು ಬಂದರೆ ಅದನ್ನು ಬದಲಾಯಿಸಲು ನಾವು ಏನು ಮಾಡಬೇಕು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ನಾವು ಸವಾಲನ್ನು ಸ್ವಾಗತಿಸಬೇಕು ಹೆಚ್ಚುವರಿ ಬೋಧನೆಗಳನ್ನು ತೆಗೆದುಕೊಳ್ಳಬೇಕು ಶಿಕ್ಷಕರನ್ನು ಭೇಟಿ ಮಾಡಿ ಹೆಚ್ಚು ಸಮಯ ವ್ಯಯಿಸಬೇಕು ಹೀಗೆ ಆರಂಭಿಕ ದಿನಗಳಲ್ಲಿ ಸ್ವಲ್ಪ ಹೆಚ್ಚುವರಿ ಸಮಯವನ್ನು ಸ್ಥಿರ ರೀತಿಯಲ್ಲಿ ಕಳೆಯಬೇಕು ಯಾವಾಗಾದರೂ ಒಮ್ಮೆ ನೀವು ಸಹ ಮುನ್ನಡೆಯುತ್ತಿರುವವಿರಿ ಉತ್ತಮ ಪ್ರಗತಿಯನ್ನು ಸಾಧಿಸುತ್ತಿರುವಿರಿ ಎಂದು ಅರಿವಾಗುತ್ತದೆ ಓಹೋ ಇದು ಸ್ಮಾರ್ಟ್ ನೆಸ್ ಗೆ ಸಂಬಂಧಿಸಿಲ್ಲ ಎನಿಸುತ್ತದೆ ಮಗುವಿನ ಹೆಜ್ಜೆಗಳನ್ನು ಇಡಿ ಒಂದು ಸಮಯದಲ್ಲಿ ಒಂದು ಹೆಜ್ಜೆ ಆದರೆ ನೀವು ಒಂದು ಹೆಜ್ಜೆ ನೀಡುವಿರಿ ಎಂದು ದೃಢವಾಗಿರಿ ಹೀಗೆ ನೀವು ನಿಮ್ಮ ಗುರಿಯನ್ನು ತಲುಪುವಿರಿ ಒಂದು ಸಲಕ್ಕೆ ಒಂದು ಹೀಗೆ ದೃಢೀಕರಿಸಲು ನಿಮ್ಮ ಮನಸ್ಸಿನೊಳಗೆ ನಿಶ್ಚಯಿಸಲು ಹಾಗೂ ಆ ಮನಸ್ಥಿತಿಯನ್ನು ಬದಲಿಸಲು ಮತ್ತು ಮನಸ್ಥಿತಿಯ ಸ್ಥಿರತೆಗೆ ಕಾರಣವಾಗುವ ನಿಮ್ಮ ಸ್ಥಾಪಿತ ನಂಬಿಕೆಯ ವ್ಯವಸ್ಥೆಯನ್ನು ಸುಧಾರಿಸಲು ಪ್ರಯತ್ನಿಸಬೇಕು ಈಗ Dweck ಮತ್ತು ಇತರರು ಸೋಮಾರಿತನದ ಬಗ್ಗೆ ಇನ್ನೊಂದು ಕುತೂಹಲಕಾರಿ ವಿಷಯವನ್ನು ಎತ್ತಿ ತೋರಿಸಿದ್ದಾರೆ ಸೋಮಾರಿತನವೂ ಸಹ ತೀರ ಮನಸ್ಸಿನಿಂದ ಉಂಟಾದ ಪ್ರಯತ್ನದ ಕೊರತೆಯೇ ಆಗಿದೆ ನಿಜವಾಗಿ ಸೋಮಾರಿತನ ವೆಂಬುದು ಇಲ್ಲ ಅದು ಕೇವಲ ಆಸಕ್ತಿಯ ಕೊರತೆ ಮಾತ್ರ ಒಬ್ಬರ ಅಂತರ್ಗತ ಆಸಕ್ತಿಯ ಕೊರತೆಯು ಅದನ್ನು ಮಾಡಲು ಹೋಗುವ ಪ್ರಯತ್ನಗಳನ್ನು ತಡೆಯುತ್ತದೆ ಇದು ನಿಜವಾಗಿಯೂ ಸೋಮಾರಿತನವಲ್ಲ ಸ್ಥಿರ ಮನಸ್ಥಿತಿ ಉಳ್ಳ ವಿದ್ಯಾರ್ಥಿಗಳು ಅಥವಾ ಜನರು ಹೆಚ್ಚುವರಿ ಪ್ರಯತ್ನಗಳನ್ನು ಸಮಯದ ವ್ಯರ್ಥ ಎಂಬಂತೆ ಕಾಣುತ್ತಾರೆ ನಾನು ಈ ವಿಷಯವನ್ನು ಓದಲು ಏಕೆ ಹೆಚ್ಚು ಸಮಯ ವ್ಯಯಿಸಬೇಕು ಎಂದು ಯೋಚಿಸುತ್ತಾರೆ ಹಾಗಾಗಿ ನಾನು ದುರ್ಬಲ ನಾನು ಮಂದ ನಾನು ದಡ್ಡ ನಾನು ಸ್ಮಾರ್ಟ್ ಅಲ್ಲ ನಾನು ಇದನ್ನು ಕಲಿಯಲು ಸಾಧ್ಯವಿಲ್ಲ ಆದ್ದರಿಂದ ಇದನ್ನು ಕಲಿಯಲು ನಾನು ಯಾವುದೇ ಪ್ರಯತ್ನವನ್ನು ಮಾಡಬಾರದು ಎಂದು ಆಲೋಚಿಸುತ್ತಾರೆ ಇದೆ ಸ್ಥಿರವಾದ ಮನಸ್ಥಿತಿ ಈಗ ಕಲಿಕೆಯ ಮನೋಧರ್ಮದ ಈ ಅಂಶವನ್ನು ವಿವರಿಸಿದ ನಂತರ ಕಡೆಗೆ ನೀವು ಬೆಳವಣಿಗೆಯ ಮನಸ್ಥಿತಿಯನ್ನು ಹೇಗೆ ಬೆಳೆಸಿಕೊಳ್ಳಬಹುದು ಎಂಬುದರ ಕುರಿತು ಕೆಲವು ಸಲಹೆಗಳನ್ನು ಆಲೋಚನೆಗಳನ್ನು ನೀಡಲು ಪ್ರಯತ್ನಿಸುತ್ತೇನೆ ಸಾಮಾನ್ಯ ಅರ್ಥದಲ್ಲಿ ಕಲಿಕೆ ಎಂದರೆ ಏನನ್ನಾದರೂ ಕಲಿಯುವುದು ಅದು ಕಾರನ್ನು ಓಡಿಸುವುದಾಗಲಿ ಅಥವಾ ಜರ್ಮನ್ ಭಾಷೆಯನ್ನು ಕಲಿಯುವುದಾಗಲಿ ಅಥವಾ ಇನ್ನಾವುದೇ ವಿದೇಶಿ ಭಾಷೆಯನ್ನು ಕಲಿಯುವುದಿರಲಿ ಕಂಪ್ಯೂಟರ್ ಬಳಸಲು ಕಲಿಯುವುದು ಹೀಗೆ ಯಾವುದೇ ತರಹದ ಕಲಿಕೆಗಳು ಹಾಗಾದರೆ ಬೆಳವಣಿಗೆಯ ಮನಸ್ಥಿತಿಯನ್ನು ಬೆಳೆಸಿಕೊಳ್ಳುವುದು ಹೇಗೆ ನೀವು ಓದಬೇಕಾದ ಮತ್ತೊಂದು ಕುತೂಹಲಕಾರಿ ಪುಸ್ತಕವನ್ನು Terry Doyle ಮತ್ತು Todd Zakrajsek ಅವರು ಬರೆದಿದ್ದಾರೆ ಅವರು The New Science of Learning How to Learn in Harmony with Your Brain ಎಂಬುದರ ಕರ್ತೃಗಳು ಹಾಗೂ ಅವರು Carol Dweck ಅವರ mindset ಪರಿಕಲ್ಪನೆಯ ಅಧ್ಯಾಯಗಳಲ್ಲಿ ಒಂದರಿಂದ ತಮ್ಮ ಆಲೋಚನೆಗಳನ್ನು ಪಡೆದುಕೊಂಡಿದ್ದಾರೆ ಇದರಲ್ಲಿ ಅವರು ಬೆಳವಣಿಗೆಯ ಮನಸ್ಥಿತಿಗೆ ಬದಲಾಗುವ ಮಾರ್ಗಗಳನ್ನು ಸೂಚಿಸಲು ಪ್ರಯತ್ನಿಸುತ್ತಾರೆ ಅವರ ದೃಷ್ಟಿಕೋನಗಳನ್ನು ತೆಗೆದುಕೊಂಡು ನಾನು ಈ ಕೆಳಗಿನವುಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ ಇದರಿಂದ ನೀವು ಕಲಿಕೆಯ ಕಡೆಗೆ ನಿಮ್ಮ ಸ್ವಂತ ಬೆಳವಣಿಗೆಯ ಮನೋಭಾವವನ್ನು ಬೆಳೆಸಿಕೊಳ್ಳಬಹುದು ಮೊದಲ ಮತ್ತು ಪ್ರಮುಖ ವಿಷಯವೆಂದರೆ ಕಠಿಣ ಪರಿಶ್ರಮ ಹೊಸ ಜ್ಞಾನವನ್ನು ಪಡೆದುಕೊಳ್ಳುವುದು ಸವಾಲುಗಳನ್ನು ಎದುರಿಸುವುದು ಬೆಳವಣಿಗೆಯ ಮನಸ್ಥಿತಿಗೆ ಅನುಕೂಲಕರವಾಗುತ್ತದೆ ಎಂಬುದನ್ನು ಗುರುತಿಸಿ ಸೋಮಾರಿ ಮನಸ್ಥಿತಿಗೆ ತಕ್ಕಂತೆ ನಾನು ಪ್ರಯತ್ನವನ್ನು ಮಾಡುವುದಿಲ್ಲ ಎಂದು ಯೋಚಿಸುವ ನಿಮ್ಮ ಆಲೋಚನೆಯನ್ನು ಬದಲಾಯಿಸಿ ನಾನು ಈ ಕ್ಷೇತ್ರದಲ್ಲಿ ಶ್ರಮಿಸಲು ಪ್ರಯತ್ನಿಸುತ್ತೇನೆ ಹೊಸ ಜ್ಞಾನವನ್ನು ಪಡೆಯಲು ಪ್ರಯತ್ನಿಸುತ್ತೇನೆ ನಾನು ಹೊಸ ಮಾಹಿತಿಯನ್ನು ಹುಡುಕುತ್ತೇನೆ ಜ್ಞಾನವನ್ನು ನವೀಕರಿಸಲು ಪ್ರಯತ್ನಿಸುತ್ತೇನೆ ನಾನು ಸವಾಲುಗಳನ್ನು ಎದುರಿಸಲು ಪ್ರಯತ್ನಿಸುತ್ತೇನೆ ಎಂದು ಯೋಚಿಸಿ ಈ ಗುರುತಿಸುವಿಕೆಯು ಬೆಳವಣಿಗೆಯ ಮನಸ್ಥಿತಿಗೆ ಅನುಕೂಲವಾಗಲಿದೆ ಇದರ ಅರ್ಥ ನೀವು ಕಲಿಕೆಯಲ್ಲಿ ಬೆಳವಣಿಗೆಯ ಮನೋಭಾವವನ್ನು ಬೆಳೆಸಿಕೊಳ್ಳಲು ಬಯಸುವಿರಾದರೆ ಕಷ್ಟಪಟ್ಟು ಕೆಲಸ ಮಾಡಲು ಪ್ರಯತ್ನಿಸಿ ಹೊಸ ಜ್ಞಾನವನ್ನು ಪಡೆಯಲು ಹಿಂಜರಿಯಬೇಡಿ ಮತ್ತು ನಿಮ್ಮ ಸವಾಲುಗಳನ್ನು ಎದುರಿಸುತ್ತಿರಿ ನಿಯಮಿತ ಅಭ್ಯಾಸದಿಂದ ಬುದ್ಧಿಶಕ್ತಿ ಬುದ್ಧಿವಂತಿಕೆ ಹಾಗೂ ಮೆದುಳನ್ನು ಬೆಳೆಸಿಕೊಳ್ಳಬಹುದು ನಿಮ್ಮ ಸ್ನಾಯುಗಳನ್ನು ನೀವು ಅಭಿವೃದ್ಧಿ ಪಡಿಸಿಕೊಳ್ಳುವ ರೀತಿಯಲ್ಲಿಯೇ ಮೆದುಳಿನ ಸ್ನಾಯುಗಳನ್ನು ಸಹ ಅಭ್ಯಾಸದಿಂದ ಬಲಪಡಿಸಬಹುದು ಅಭಿವೃದ್ಧಿಪಡಿಸಬಹುದು ವರ್ಧಿಸಬಹುದು ವೈಫಲ್ಯ ಎಂಬುದು ನೀವು ಬೆಳವಣಿಗೆಯ ಮನಸ್ಥಿತಿ ಅಥವಾ ಸ್ಥಿರ ಮನಸ್ಥಿತಿಯನ್ನು ಹೊಂದಿದ್ದೀರಾ ಎಂದು ಗುರುತಿಸುವ ಮುಂದಿನ ಪ್ರಮುಖ ಅಂಶವಾಗಿದೆ ಬೆಳವಣಿಗೆಯ ಮನಸ್ಥಿತಿ ಮನಸ್ಥಿತಿ ಹೊಂದಿರುವ ವ್ಯಕ್ತಿಗೆ ವೈಫಲ್ಯ ಎಂಬುದೇ ಅಂತ್ಯ ಆಗುವುದಿಲ್ಲ ಅಥವಾ ಅದೇ ಸ್ವತಹ ಒಂದು ಅಂತ್ಯ ಎಂದು ಆಗಬೇಕಿಲ್ಲ ವೈಫಲ್ಯ ಬೆಳವಣಿಗೆಯ ಮನಸ್ಥಿತಿ ಹೊಂದಿರುವ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಿರ್ಧರಿಸುವುದಿಲ್ಲ ನೀವು ವಿಫಲರಾದಂತೆ ತೋರುವ ಆದರೆ ನಿಜವಾಗಿಯೂ ವಿಫಲರಾಗದ ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸುವುದು ಎಂಬುದರ ಮೇಲೆ ಕೇಂದ್ರೀಕರಿಸಬೇಕು ವಿಭಿನ್ನ ತಂತ್ರಗಾರಿಕೆಗಳು ವಿಭಿನ್ನ ಟೆಕ್ನಿಕ್ ಗಳು ಹೊಸ ವಿಧಾನಗಳನ್ನು ಬಳಸಿಕೊಂಡು ಪರಿಸ್ಥಿತಿಯನ್ನು ಹೇಗೆ ಸುಧಾರಿಸುವುದು ಎಂಬುದರ ಮೇಲೆ ಕೇಂದ್ರೀಕರಿಸುವುದು ನೀಡುವುದು ಹೆಚ್ಚಿನ ಪ್ರಯತ್ನಗಳನ್ನು ಮಾಡುವುದು ನಿಜವಾಗಿಯೂ ಯಶಸ್ಸಿಗೆ ಕಾರಣವಾಗಬಹುದು ವಾಸ್ತವವಾಗಿ ಬೆಳವಣಿಗೆಯ ಮನಸ್ಥಿತಿ ಹೊಂದಿರುವ ಅನೇಕ ಯಶಸ್ವಿ ಜನರು ವೈಫಲ್ಯಗಳಿಂದ ಭಾರೀ ಲಾಭ ಪಡೆದಿದ್ದಾರೆ ವೈಫಲ್ಯಗಳು ಇಲ್ಲ ಎಂಬುದು ಸಂಬಂಧಪಟ್ಟ ವ್ಯಕ್ತಿಯು ಯಾವುದೇ ಪ್ರಯತ್ನಗಳನ್ನು ಮಾಡಿಯೇ ಇಲ್ಲ ಎಂಬುದನ್ನು ಸೂಚಿಸುತ್ತದೆ ಕಲಿಕೆಯ ಹೊಸ ವಿಷಯ ಕಷ್ಟ ಎನಿಸಿದರೂ ರಿಸ್ಕ್ ಗಳನ್ನು ತೆಗೆದುಕೊಳ್ಳಲು ಯಾವಾಗಲೂ ಸಿದ್ಧರಿರಿ ಆರಂಭದಲ್ಲಿ ನೀವು ಹೊಸ ವಿಷಯವನ್ನು ಕಲಿಯುವಾಗ ಅದು ತುಂಬಾ ಕಷ್ಟಕರವಾಗಿದೆ ತುಂಬಾ ಕಠಿಣವಾಗಿದೆ ಎಂದು ತೋರುತ್ತದೆ ಹೀಗೆ ಅದು ಬಹಳ ಕಠಿಣವಾಗಿಬಹಳ ಕಷ್ಟಕರವಾಗಿ ತೋರಿದರೂ ಯಾವಾಗಲೂ ಕಲಿಕೆಯ ವಿಷಯದಲ್ಲಿ ರಿಸ್ಕ್ ಗಳನ್ನು ತೆಗೆದುಕೊಳ್ಳಲು ಸಿದ್ಧವಾಗಿರಿ ನೋಡಿ ಹೀಗೆ ಅದು ಕಷ್ಟಕರವೇ ಎನಿಸಿದರೂ ನೀವು ರಿಸ್ಕ್ ಗಳನ್ನು ತೆಗೆದುಕೊಳ್ಳಲು ಬಯಸಿದರೆ ಕೇವಲ ಅದುವೇ ನಿಮ್ಮನ್ನು ರೂಪುಗೊಳ್ಳುತ್ತದೆ ಪ್ರಗತಿ ಸಾಧಿಸುವಂತೆ ಮಾಡುತ್ತದೆ ಕಲಿಕೆಯ ಕಡೆಗೆ ಬೆಳವಣಿಗೆಯ ಮನಸ್ಥಿತಿಯನ್ನು ಬೆಳೆಸುವ ಕುರಿತು ನಿಮಗೆ ಇನ್ನೂ ಕೆಲವು ಟಿಪ್ಸ್ ಗಳನ್ನು ನೀಡುವೆ ನೀವು ಕಳಪೆ ಪ್ರದರ್ಶನದಿಂದ ಕುಗ್ಗಬೇಡಿ ಕಳಪೆ ಪ್ರದರ್ಶನ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅಥವಾ ಬುದ್ಧಿಮತ್ತೆಯನ್ನು ಪ್ರತಿಬಿಂಬಿಸುವುದಿಲ್ಲ ನೀವು ಒಂದು ಸಬ್ಜೆಕ್ಟ್ ನಲ್ಲಿ ಒಂದು ಪೇಪರ್ ನಲ್ಲಿ ಒಂದು ಕ್ಷೇತ್ರದಲ್ಲಿ ಫೇಲ್ ಆದರೆ ಅದು ನೀವೊಬ್ಬ ವಿಫಲ ವ್ಯಕ್ತಿ ಸ್ಥಾಪಿತವಾಗಿ ವಿಫಲರು ಮತ್ತು ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಗೆಲುವು ಪಡೆಯುವುದಿಲ್ಲ ಎಂದು ನಿರ್ಧರಿಸುವುದಿಲ್ಲ ಅಥವಾ ಹೇಳುವುದಿಲ್ಲ ಹಾಗಾಗಿ ಕಳಪೆ ಪ್ರದರ್ಶನವು ನಿಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ ಎಂದು ಪರಿಗಣಿಸುವುದು ತಪ್ಪು ಹಾಗೂ ಒಬ್ಬ ಸ್ಥಿರ ಮನಸ್ಥಿತಿ ಇರುವ ವ್ಯಕ್ತಿ ಮಾತ್ರ ಹೀಗೆ ಮಾಡುತ್ತಾನೆ ಇನ್ನೊಂದು ಪ್ರಮುಖ ಭಾಗವೆಂದರೆ ಸ್ವ ಮಾತುಕತೆ ಶುಭ ಮಾತುಕತೆ ಬಹಳ ಮುಖ್ಯ ಅಂದರೆ ನೀವು ಬೆಳಿಗ್ಗೆ ಎದ್ದಾಗ ಮತ್ತು ನೀವು ಕಷ್ಟಕರವಾದ ಕೆಲಸವನ್ನು ಮಾಡಲು ಪ್ರಯತ್ನಿಸುತ್ತಿರುವಾಗ ವಿಶೇಷವಾಗಿ ಹೊಸ ವಿಷಯದ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಪಡೆಯುವ ದೃಷ್ಟಿಯಿಂದ ಪ್ರಯತ್ನಿಸುತ್ತಿದ್ದರೆ ಅದು ಸುಲಭ ಎಂದು ಹೇಳುತ್ತಲೇ ಇರಿ ಇದು ಸುಲಭ ನಾನು ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿದ್ದೇನೆ ಇದನ್ನು ನಿಭಾಯಿಸಲು ನನಗೆ ಸಾಧ್ಯವಾಗುತ್ತದೆ ಕೊನೆಯಲ್ಲಿ ಸವಾಲುಗಳನ್ನು ಎದುರಿಸುವುದು ನಾನು ಆನಂದಿಸುತ್ತೇನೆ ನಾನು ಇದನ್ನು ಹೆಚ್ಚು ಕಲಿಯುತ್ತೇನೆ ಇದು ನಾನು ನಾಳೆ ಇನ್ನೂ ಹೆಚ್ಚು ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ನನಗೆ ಹೆದರಿಕೆಯಿಲ್ಲ ನಾನು smart ಅಲ್ಲದೇ ಇರಬಹುದು ಆದರೆ ನಾನು ಕಷ್ಟಪಟ್ಟು ಕೆಲಸ ಮಾಡಲು ಸಿದ್ಧರಿರುವೆ ನಿಮಗೆ ನೀವು ಬಾ ಎಂದು ಹೇಳಿಕೊಳ್ಳುವ ಈ ಸ್ವ ಮಾತುಕತೆ ಬಹಳ ಮುಖ್ಯ ಅದೇ ಸಂದರ್ಭದಲ್ಲಿ ಆ ನಕಾರಾತ್ಮಕ ಧ್ವನಿಯನ್ನು ಕೊಲ್ಲುವುದು ಬಹಳ ಮುಖ್ಯ ಆ ನಕಾರಾತ್ಮಕ ಧ್ವನಿಯನ್ನು ಕೊಲ್ಲುವುದು ಸಹ ಅತ್ಯಗತ್ಯ ಋಣಾತ್ಮಕ ಧ್ವನಿ ನಿಮಗೆ ಏನು ಹೇಳುತ್ತದೆ ಎಂದರೆ ನಿನ್ನಿಂದ ಇದು ಸಾಧ್ಯವಿಲ್ಲ ನೀನು ಅಷ್ಟು ಚಾಣಾಕ್ಷ ನಲ್ಲ ಇದು ನಿನಗೆ ತುಂಬಾ ಕಷ್ಟ ಎನ್ನುತ್ತದೆ ಹಾಗಾಗಿ ಅದನ್ನು ಕೊಲ್ಲಲು ಪ್ರಯತ್ನಿಸಿ ಅಲ್ಲದೆ ಅದರೊಳಗಿನ ಅನುಮಾನಾಸ್ಪದ ಧ್ವನಿ ಕೂಡ ತುಂಬಾ ಕೆಟ್ಟದ್ದು ನೀನು ನಿಜವಾಗಿಯೂ ಇದನ್ನು ಮಾಡಬಲ್ಲೆಯ ನೀನು ನಿಜವಾಗಿಯೂ ಈ ಪರಿಸ್ಥಿತಿಯನ್ನು ನಿಭಾಯಿಸಬಲ್ಲೆಯ ಎನ್ನುವ ಋಣಾತ್ಮಕ ಧ್ವನಿಯನ್ನು ಕೊಲ್ಲಿ ಹಾಗೂ ಸಕಾರಾತ್ಮಕ ದೃಢೀಕರಣದೊಂದಿಗೆ ಹೇಳಿಕೊಳ್ಳಿ "ಇಲ್ಲ ನಾನು ಇದನ್ನು ಮಾಡಬಲ್ಲೆ ನಾನು ಅದನ್ನು ನಿಭಾಯಿಸುತ್ತೇನೆ ನಾನು ಇದನ್ನು ಇತರರಿಗಿಂತ ಉತ್ತಮವಾಗಿ ಮಾಡಬಲ್ಲೆ ಎಂದು ಸಾಬೀತುಪಡಿಸುತ್ತೇನೆ " ಹೀಗೆ ಹೇಳಿಕೊಳ್ಳಿ ಅದೇ ರೀತಿ ಒಂದು ಪರಿಸ್ಥಿತಿಯ ಉತ್ಪ್ರೇಕ್ಷೆಯೂ ತೀರ ಮನಸ್ಥಿತಿಯಿಂದ ಹೊರಹೊಮ್ಮುತ್ತದೆ ಇದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಸಾಮಾನ್ಯವಾಗಿ ಮನಸ್ಸು ಓ ಇದು ನನಗೆ ತುಂಬಾ ದೊಡ್ಡದು ಇದು ನನಗೆ ತುಂಬಾ ಕಷ್ಟ ಇದು ತುಂಬಾ ಕಠಿಣ ಅಸಾಧ್ಯ ನಾನು ಇದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಭಾವಿಸಿದಾಗ ಯಾರೂ ಸಹ ಅದನ್ನು ಮಾಡಲು ಸಾಧ್ಯವಿಲ್ಲ ಈಗ ಇದು ವಾಸ್ತವದಲ್ಲಿ ನಿಜವಾಗಿ ನಡೆಯದ ವಿಷಯಗಳನ್ನು ನೋಡುವ ಉತ್ಪ್ರೇಕ್ಷಿತ ಮಾರ್ಗವಾಗಿದೆ ನಿಮಗಿಂತ ಹತ್ತು ಪಟ್ಟು ನೂರುಪಟ್ಟು ಉತ್ತಮವಾಗಿ ಇದನ್ನು ಮಾಡಿದ ಜನರಿದ್ದಾರೆ ಆ ಕ್ಷಣದ ನಿಮ್ಮ ಆಲೋಚನೆಯಲ್ಲಿ ನೀವು ಉದಾಹರಣೆಗಳನ್ನು ಮಾತ್ರ ಅರಿತುಕೊಳ್ಳಬೇಕು ಅಥವಾ ನೋಡಬೇಕು ಮಾರ್ಗದರ್ಶಕರನ್ನು ಗುರುತಿಸಬೇಕು ಪರಿಸ್ಥಿತಿಯನ್ನು ಗುರುತಿಸಬೇಕು ತದನಂತರ ಅದನ್ನು ನಾವು ಮುಂದುವರಿಯಲು ಒಂದು ರೀತಿಯ ಸ್ಪೂರ್ತಿಯಾಗಿ ತೆಗೆದುಕೊಳ್ಳಬೇಕು ಆ ಉತ್ಪ್ರೇಕ್ಷಿತ ಚಿಂತನೆಯು ಬೆಳವಣಿಗೆಯ ಮನಸ್ಥಿತಿಯನ್ನು ವಿರೋಧಿಸುತ್ತದೆ ನೈಜವಾದುದು ಏನೆಂದು ನೀವೇ ಕಂಡುಕೊಳ್ಳಬೇಕು ಮತ್ತು ವಾಸ್ತವದಲ್ಲಿ ನಮ್ಮ ಬಹುತೇಕ ಉತ್ಪ್ರೇಕ್ಷಿತ ಭಯಗಳು ಎಂದಿಗೂ ಸಂಭವಿಸುವುದಿಲ್ಲ ಕೊನೆಯದಾಗಿ ಹೇಳುವುದಾದರೆ ನೀವು ಯಾವಾಗಲೂ ಬೆಳವಣಿಗೆಯ ಮನಸ್ಥಿತಿಯ ಧ್ವನಿಯನ್ನೇ ಆರಿಸಿಕೊಳ್ಳಿ ಬೆಳವಣಿಗೆಯ ಮನಸ್ಥಿತಿ ಮತ್ತು ಸ್ಥಿರ ಮನಸ್ಥಿತಿಯ ಬಗ್ಗೆ Dweck ಅವರು ಮಾತನಾಡುವ ಆಸಕ್ತಿದಾಯಕ ವಿಷಯವೆಂದರೆ ಅವು ಮನುಷ್ಯನ ವ್ಯಕ್ತಿತ್ವವನ್ನು 100 ನಿರ್ಧರಿಸುವುದಿಲ್ಲ ಇದರ ಅರ್ಥವೇನು ನಾವು ಮಾನವ ವ್ಯಕ್ತಿತ್ವಗಳ ಬಗ್ಗೆ Type A Type B ಎಂಬಂತೆ ಮಾತನಾಡಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿಯು ಯಾವಾಗಲೂ ಸ್ಥಿರ ಮನಸ್ಥಿತಿಯನ್ನು ಹೊಂದಿರುತ್ತಾನೆ ಅಥವಾ ಯಾವಾಗಲೂ ಬೆಳವಣಿಗೆಯ ಮನಸ್ಥಿತಿಯನ್ನು ಹೊಂದಿರುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ವಾಸ್ತವದಲ್ಲಿ ನಿಜವಾಗಿ ಏನಾಗುತ್ತದೆಯೆಂದರೆ ನಮ್ಮ ಜೀವನದ ಕೆಲವು ಆಯಾಮಗಳಲ್ಲಿ ನಾವೆಲ್ಲರೂ ಬೆಳವಣಿಗೆಯ ಮನೋಭಾವವನ್ನು ಹೊಂದಿದ್ದೇವೆ ಹಾಗೂ ನಾವೆಲ್ಲರೂ ಇತರ ಕೆಲವು ಅಂಶಗಳಲ್ಲಿ ಸ್ಥಿರ ಮನಸ್ಸನ್ನು ಹೊಂದಿದ್ದೇವೆ ಒಬ್ಬ ಶಿಕ್ಷಕ ತುಂಬಾ ಪ್ರೋತ್ಸಾಹಕನಾಗಿರಬಹುದು ಉದಾಹರಣೆಗೆ ವಿಶೇಷವಾಗಿ ಅತ್ಯಂತ ಬಡತನದ ಹಿನ್ನೆಲೆಯಿಂದ ಬಂದ ಜನರು ಶಿಕ್ಷಕರು ಹೆಚ್ಚಿನ ಸಮಯವನ್ನು ನೀಡಲು ಸಿದ್ಧರಿದ್ದಾರೆ ಅವರು ಹೆಚ್ಚುವರಿ ಸಮಯವನ್ನು ನೀಡಿ ಬಹಳಷ್ಟು ಬೆಂಬಲ ನೀಡುತ್ತಾರೆ ಆದರೆ ಶಿಕ್ಷಕರಿಗೆ ಸ್ಥಿರ ಮನಸ್ಥಿತಿ ಇರಬಹುದು ಮಹಿಳಾ ವಿಮೋಚನೆಯ ವಿಷಯವನ್ನು ತೆಗೆದುಕೊಳ್ಳೋಣ ಉದಾಹರಣೆಗೆ ಕೆಲವು ಶಿಕ್ಷಕರಿಗೆ ಹೆಣ್ಣು ಮಕ್ಕಳನ್ನು ಉತ್ತೇಜಿಸುವ ಬಗ್ಗೆ ಬಹಳ ಸಂಪ್ರದಾಯವಾಗಿ ದೃಷ್ಟಿಕೋನ ಇರಬಹುದು ಇದು ಕೆಲವು ಅನುಭವಗಳಿಂದ ಬಂದಿರುವ ಸ್ಥಿರ ಮನಸ್ಥಿತಿ ಆದರೆ ಶಿಕ್ಷಕರು ಇತರ ಕೆಲವು ಅಂಶಗಳಲ್ಲಿ ಅಸಾಧಾರಣವಾಗಿ ಉತ್ತಮರಾಗಿರಬಹುದು ಇದರ ಅರ್ಥವೇನೆಂದರೆ ನಮ್ಮನ್ನು ಯಾವಾಗಲೂ ಸ್ಥಿರ ಮನಸ್ಥಿತಿಯ ಮಾರ್ಗದಲ್ಲಿ ಹೋಗಲು ಹೇಳುವ ಧ್ವನಿ ಇದೆ ಮತ್ತು ನಮ್ಮಲ್ಲಿ ಇನ್ನೊಂದು ಧ್ವನಿ ಇದೆ ಅದು ಬೇಡ ಅದನ್ನು ಮಾಡಬೇಡ ಹೀಗೆ ಮಾಡಲು ಪ್ರಯತ್ನಿಸು ನಿನ್ನನ್ನು ಸುಧಾರಿಸಿಕೋ ಎಂದು ಹೇಳುವ ಬೆಳವಣಿಗೆಯ ಮನೋಸ್ಥಿತಿಯ ಧ್ವನಿ ಇದೆ ಈಗ ನೀವು ಅವುಗಳ ಮಧ್ಯೆ ಸಿಲುಕಿದಾಗ ಅವುಗಳಲ್ಲಿ ಯಾವುದು "ಇದು ಕಷ್ಟಕರ ಆದರೆ ಅದನ್ನು ಮಾಡುವುದು ಯೋಗ್ಯ" ಎಂದು ಹೇಳುತ್ತದೆಯೋ ಅದನ್ನೇ ಆಯ್ಕೆ ಮಾಡಿಕೊಳ್ಳಲು ಪ್ರಯತ್ನಿಸಿ ಅದೇ ಬೆಳವಣಿಗೆಯ ಮನಸ್ಥಿತಿಯ ಧ್ವನಿ ಈಗ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುವ ಸಲುವಾಗಿ ನಾನು ನಿಮ್ಮನ್ನು ಕೆಲವು ಆಲೋಚನೆಗಳನ್ನು ತಿಳಿಸುತ್ತೇನೆ ನಿಮಗೆ ಕೆಲವು ಪೂರ್ತಿದಾಯಕ ಉಲ್ಲೇಖಗಳನ್ನು ನೀಡಲು ಬಯಸುತ್ತೇನೆ ಅವು ಬೆಳವಣಿಗೆಯ ಮನಸ್ಥಿತಿಯ ಜನರು ಸಾಮಾನ್ಯವಾಗಿ ಹೇಗೆ ಯೋಚಿಸುತ್ತಾರೆ ಹಲೋ ಎಂಬುದನ್ನು ನಿಮಗೆ ತಿಳಿಸಿಕೊಡುತ್ತದೆ ಥಾಮಸ್ ಅಲ್ವಾ ಅವರ ಪ್ರಸಿದ್ಧ ಉಲ್ಲೇಖವನ್ನು ನೋಡಿ ಅವರು light bulb ಅನ್ನು ಸಿದ್ಧಪಡಿಸಲು ಪುನಹ ಪುನಹ ವಿಫಲರಾದ ನಂತರ ಅವರನ್ನು ಪತ್ರಕರ್ತರೊಬ್ಬರು ಸಂದರ್ಶಿಸಿದಾಗ ಅವರು light bulb ಅನ್ನು ಸಿದ್ಧಪಡಿಸುವ ಕುರಿತು ಹೀಗೆ ನುಡಿದರು ಅವರು ಹೇಳುತ್ತಾರೆ "ನಾನು ಏಳುನೂರು ಬಾರಿ ವಿಫಲವಾಗಿಲ್ಲ Light bulb ಅನ್ನು ಹೇಗೆ ನಿರ್ಮಿಸಬಾರದು ಎಂಬುದರ ಏಳುನೂರು ಮಾರ್ಗಗಳನ್ನು ಸಾಬೀತುಪಡಿಸುವಲ್ಲಿ ನಾನು ಯಶಸ್ವಿಯಾಗಿದ್ದೇನೆ" ಎಂದು ಅವರು ಎಂದಿಗೂ ವೈಫಲ್ಯವನ್ನು ಸ್ವೀಕರಿಸಲಿಲ್ಲ ಅವರು ಬೇರೆ ತಂತ್ರವನ್ನು ಬಳಸಿದ್ದಾರೆ ಎಂದು ಮಾತ್ರ ಅವರು ಭಾವಿಸಿದ್ದರು ಮತ್ತು ಆ ಮೂಲಕ ಅವರು ಈಗ ಬೇರೆ ಯಾವುದಾದರೂ ಮಾರ್ಗವನ್ನು ಬಳಸಿ ಅಂತಿಮವಾಗಿ light bulb ಅನ್ನು ನಿರ್ಮಿಸಬಹುದು ಎಂದು ತಿಳಿದಿದ್ದರು Michael Jordan ಅವರು ಹೇಳುತ್ತಾರೆ " ನಾನು ವೈಫಲ್ಯವನ್ನು ಸ್ವೀಕರಿಸಬಲ್ಲೆ ಎಲ್ಲರೂ ಯಾವುದರಲ್ಲಾದರೂ ವಿಫಲರಾಗುತ್ತಾರೆ ಆದರೆ ಪ್ರಯತ್ನಿಸಿರುವುದನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ" ಎಂದು ಹಾಗಾಗಿ ವೈಫಲ್ಯವನ್ನು ನಾನು ಒಪ್ಪಿಕೊಳ್ಳಬಲ್ಲ ಅದರಿಂದ ನನ್ನ ವ್ಯಕ್ತಿತ್ವಕ್ಕೆ ಸೋಲಾಗುವುದಿಲ್ಲ ಆದರೆ ಪ್ರಯತ್ನಿಸದಿರುವುದು ನಾನು ಒಪ್ಪಲು ಸಾಧ್ಯವಿಲ್ಲ ಮತ್ತೆ ಮತ್ತೆ ಪ್ರಯತ್ನಿಸುವುದು ನಮ್ಮ ಸಾಮರ್ಥ್ಯವಾಗಿದೆ ಅದು ನಿಮಗೆ ಬೆಳವಣಿಗೆಯ ಮನಸ್ಥಿತಿಯನ್ನು ನೀಡುತ್ತದೆ ಮತ್ತು ಅಂತಿಮವಾಗಿ Andre sainte lague ಅವರ ಒಂದು ಆಸಕ್ತಿದಾಯಕ ಮಾತನ್ನು ಹೇಳುತ್ತೇನೆ ಇದು ವಿನಮ್ರ ಬಂಬಲ್ ಜೇನುನೊಣದ ಬಗ್ಗೆ Aerodynamic ನಿಯಮಗಳ ಪ್ರಕಾರ ಬಂಬಲ್ ಜೇನುನೊಣಕ್ಕೆ ಹಾರಲು ಸಾಧ್ಯವಿಲ್ಲ ಅದರ ದೇಹದ ತೂಕವು ಅದರ ರೆಕ್ಕೆಯ ಪಟ್ಟಿಗೆ ಸರಿಯಾದ ಅನುಪಾತವಲ್ಲ ಆದರೆ ನೀವು ಆ ವಿನಮ್ರ ಜೇನುನೊಣವನ್ನು ನೋಡಿದರೆ ಅದು ಈ ನಿಯಮಗಳನ್ನು ನಿರ್ಲಕ್ಷಿಸುತ್ತದೆ ಈ ನಿರ್ಲಕ್ಷಿಸಿ ಜೇನುನೊಣ ಹೇಗಾದರೂ ಮಾಡಿ ಹಾರುತ್ತದೆ ಹಾಗಾಗಿ ನೀವು ನಿಯಮಗಳಿಗೆ ಅಧೀನರಾಗಿದ್ದರೆ ನಿಮ್ಮ ಮನಸ್ಸು ಸ್ಥಿರವಾಗುತ್ತದೆ ಮೂಲಭೂತ ವೆಂದು ಭಾವಿಸಲಾದ ಕಾನೂನುಗಳನ್ನು ಸಹ ನೀವು ನಿರ್ಲಕ್ಷಿಸಲು ಸಾಧ್ಯವಾದರೆ ನೀವು ನಿಜವಾಗಿಯೂ ಅದರಿಂದ ಹೊರ ಬರಬಹುದು ಆದ್ದರಿಂದ ಅದು ಜೇನುನೊಣವು ನಮಗೆ ಹೇಳುವ ಪಾಠವಾಗಿದೆ ಹೆಚ್ಚಿನ ಉಲ್ಲೇಖಕ್ಕಾಗಿ ಹಿಂದೆ ನಾನು ಪ್ರಸ್ತಾಪಿಸಿದ Carol dweck ಅವರ ರಚನೆಗಳ ಹೊರತಾಗಿ Terry Doyle ಅವರ "ದಿ ನ್ಯೂ ಸೈನ್ಸ್ ಆಫ್ ಲರ್ನಿಂಗ್" ಎಂಬ ಪುಸ್ತಕವನ್ನು ಸಹ ನೀವು ಓದಬಹುದು ಇದರಲ್ಲಿ ಸಂಪೂರ್ಣವಾಗಿ "ಮೈಂಡ್ ಸೆಟ್ ಟುವರ್ಡ್ಸ್ ಲರ್ನಿಂಗ್" ಬಗ್ಗೆ ಇದೆ Tomorrow's Professor Email Newsletter ನಲ್ಲಿ ಇಡೀ ಭಾಗವನ್ನು ಸಂಕ್ಷಿಪ್ತವಾಗಿ ಮತ್ತು ಸುಲಭವಾಗಿ ಜೀರ್ಣವಾಗುವ ರೀತಿಯಲ್ಲಿ ನೀಡಲಾಗಿದೆ ನಾನು ಒದಗಿಸಿರುವ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದರೆ ಅದು ಆನ್ ಲೈನ್ ನಲ್ಲಿ ಸಹ ಲಭ್ಯವಾಗುತ್ತದೆ ನೀವು ಯೋಚಿಸುತ್ತಲೇ ಇರಿ ನೀವು ಬೆಳವಣಿಗೆಯ ಮನಸ್ಥಿತಿ ಹೊಂದಿದ್ದೀರಾ ಅಥವಾ ಸ್ಥಿರವಾದ ಮನಸ್ಥಿತಿ ಹೊಂದಿದ್ದೀರಾ ನಿಮ್ಮ ಜೀವನದ ಯಾವ ಕ್ಷೇತ್ರಗಳಲ್ಲಿ ನೀವು ಸ್ಥಿರ ಮನಸ್ಥಿತಿಯನ್ನು ಹೊಂದಿದ್ದೀರಿ ಅಥವಾ ಬೆಳವಣಿಗೆ ಮನಸ್ಥಿತಿ ಇದೆ ಎಂಬಂತಹ ಪ್ರಶ್ನೆಗಳನ್ನು ಕೇಳಿಕೊಳ್ಳಿ ಒಂದು ವೇಳೆ ನಿಮಗೆ ಸ್ಥಿರ ಮನಸ್ಥಿತಿ ಇದ್ದರೆ ಮತ್ತು ಅದು ನಿಮ್ಮ ವ್ಯಕ್ತಿತ್ವದ ಅಭಿವೃದ್ಧಿ ಮತ್ತು ವರ್ಧನೆಯನ್ನು ಮೊಟಕುಗೊಳಿಸಲು ಪ್ರಯತ್ನಿಸುತ್ತಿದ್ದರೆ ಸ್ಥಿರ ಮನಸ್ಥಿತಿಯನ್ನು ಬೆಳವಣಿಗೆಯ ಮನಸ್ಥಿತಿಯಾಗಿ ಪರಿವರ್ತಿಸಲು ಇದು ಸರಿಯಾದ ಸಮಯ ಈ ಉಪನ್ಯಾಸದಲ್ಲಿ ನೀಡಲಾದ ಸಲಹೆಗಳು ನಿಮ್ಮ ಬೆಳವಣಿಗೆಯ ಮನಸ್ಥಿತಿಯನ್ನು ಸಕಾರಾತ್ಮಕವಾಗಿ ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ ಎಂದು ಭಾವಿಸುತ್ತೇವೆ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ನಾನು ಮತ್ತೊಂದು ಉಪನ್ಯಾಸ ದೊಂದಿಗೆ ಬರುತ್ತೇನೆ ಮನಸ್ಥಿತಿಯ ಬಗ್ಗೆ ಇನ್ನೊಂದು ಪಾಠ ಮತ್ತು ಅದಕ್ಕೂ ಸ್ವಲ್ಪ ಮೊದಲು ಸಾಧ್ಯವಾದರೆ ಹಿಂದಿನ ಉಪನ್ಯಾಸದಲ್ಲಿ ನಾನು ನಿಮಗೆ ತಿಳಿಸಿದ TED talk ಅನ್ನು ವೀಕ್ಷಿಸುವಂತೆ ವಿನಂತಿಸುತ್ತೇನೆ ಅದು ನಿಮ್ಮನ್ನು ಮುಂದಿನ ಪಾಠಕ್ಕೆ ತಯಾರು ಮಾಡುತ್ತದೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಪಾಠದಲ್ಲಿ ಭೇಟಿಯಾಗೋಣ